ಆತ್ಮೀಯ ವಿದ್ಯಾರ್ಥಿಗಳೇ ಎರಡನೆಯ ವಾರದ ಎರಡನೇ ತರಗತಿಯಲ್ಲಿ ಭಾಗವಹಿಸುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಹ್ಯಾಪ್ಟಿಕ್ಸ್ ಅನ್ನು ಅಧ್ಯಯನ ಮಾಡಿದ್ದೇವೆ ಮತ್ತು ಇದು ವೃತಿಪರ ಜೀವನದಲ್ಲಿ ಮುಖ್ಯ ಪಾತ್ರವಹಿಸುತ್ತದೆ ಎಂಬುದನ್ನು ಕಂಡುಕೊಂಡಿದ್ದೇವೆ ನಾವು ವಿವಿಧ ರೀತಿಯ ಕೈಕುಲುಕುವಿಕೆಗಳು ವಿಭಿನ್ನ ರೀತಿಯ ಶುಭಾಶಯಗಳು ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ನೋಡಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ವಿಶೇಷವಾಗಿ ವೃತ್ತಿ ಕ್ಷೇತ್ರ ಅಥವಾ ಕಚೇರಿ ಸ್ಥಳಗಳಲ್ಲಿಹ್ಯಾಪ್ಟಿಕ್ಸ್ನ ಪಾತ್ರವನ್ನು ಚರ್ಚಿಸೋಣ ಬಹು ಸಾಂಸ್ಕೃತಿಕ ನೆಲೆಯಲ್ಲಿ ಸೂಕ್ತ ಮತ್ತು ಸ್ವೀಕಾರಾರ್ಹ ಲಿಂಗ ಸಂಬಂಧವನ್ನು ಸ್ಥಾಪಿಸುವಲ್ಲಿ ಮಹತ್ವವೇನು ಎಂಬುದನ್ನು ವಿಶ್ಲೇಷಿಸೋಣ ನಾವು ಇತರ ವ್ಯಕ್ತಿಗಳನ್ನು ಸ್ಪರ್ಶಿಸಿದಾಗ ತಾಂತ್ರಿಕ ಅಡೆತಡೆಗಳು ಸಂಪೂರ್ಣವಾಗಿ ಇರುವುದಿಲ್ಲ ಏಕೆಂದರೆ ಒಬ್ಬ ವ್ಯಕ್ತಿಯ ಹತ್ತಿರಕ್ಕೆ ಹೋಗಿ ಸ್ಪರ್ಶವನ್ನು ಸ್ಥಾಪಿಸಬೇಕಾಗಿದೆ ಆದ್ದರಿಂದ ಈ ಸಾಮಿಪ್ಯವನ್ನು ಕೆಲವೊಮ್ಮೆ ಕೆಲಸದ ಸ್ಥಳದಲ್ಲಿ ಪ್ರಶ್ನಾರ್ಹ ವೆನ್ನಬಹುದು ಆದಾಗ್ಯೂ ಕೆಲಸದ ಸ್ಥಳದಲ್ಲಿ ಸ್ಪರ್ಶವು ಯಾವಾಗಲೂ ಒಂದು ಗುರಿಯನ್ನು ಹೊಂದಿರುತ್ತದೆ ಅಥವಾ ಅದು ದಿನನಿತ್ಯದ ವೃತ್ತಿಪರ ಸಂವಹನದ ಒಂದು ಭಾಗವಾಗಿರುತ್ತದೆ ಸಂದರ್ಭ ಮತ್ತು ಸನ್ನಿವೇಶವು ಈ ಸ್ಪರ್ಶವನ್ನು ಹೆಚ್ಚು ಹರ್ಷದಾಯಕ ವಾದಿಸುತ್ತದೆ ಅಥವಾ ಗಂಭೀರವಾಗಿಸುತ್ತದೆ ಆದರೂ ಸ್ಪರ್ಶವು ಕೆಲವೊಮ್ಮೆ ಪರಸ್ಪರ ಸಂಬಂಧಗಳನ್ನು ಬೆಸೆಯುವ ಸಕ್ರಿಯ ಅಂಶವು ಆಗಿರುತ್ತದೆ ಸಾಮಾಜಿಕವಾಗಿ ಓಪನ್ ಆಗುವ ಸಭ್ಯ ಸ್ಪರ್ಶ ನಡವಳಿಕೆಗಳು ಇತರರೊಂದಿಗೆ ಸಂವಾದವನ್ನು ಪ್ರಾರಂಭಿಸಲು ನಮ್ಮ ಹಿಂಜರಿಕೆಯನ್ನು ನಿವಾರಿಸಲು ಹಾಗೂ ಎದುರಿಗಿರುವ ವ್ಯಕ್ತಿ ಅಥವಾ ತಂಡದೊಂದಿಗೆ ನಾವು ಒಳಗೊಂಡಿದ್ದೇವೆ ಎಂಬುದರ ಜೊತೆಗೆ ಇತರರಿಂದ ನಾವು ಗೌರವಿಸಲ್ಪಟ್ಟಿದ್ದೇವೆ ಎಂಬುದನ್ನು ತಿಳಿಸುತ್ತದೆ ಆದರೂ ವಿಶೇಷವಾಗಿ ನಾವು ಆಂತರಿಕ ಸಂವಹನ ಕೌಶಲ್ಯದಲ್ಲಿ ಸ್ಪರ್ಶದ ಪಾತ್ರವನ್ನು ಗಮನಿಸಿದಾಗ ಅದರ ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ಮತ್ತು ವಿಭಿನ್ನ ಲಿಂಗಗಳ ಸಂವಹನ ಸನ್ನಿವೇಶಗಳಲ್ಲಿ ನಾವು ನಿಯಮ ವಿಲ್ಲದೆ ರೂಢಿಯಾಗಿ ಬಂದಿರುವ ಗಡಿಗಳು ಮುಖ್ಯವೆಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ಹಾಗೆಯೇ ಪಾಲಿಸಬೇಕು ಕೂಡ ಯಾವುದೇ ರೀತಿಯ ಸ್ನೇಹದಲ್ಲಿ ಅಥವಾ ಯಾವುದೇ ರೀತಿಯ ಕಚೇರಿ ವಾತಾವರಣದಲ್ಲಿ ಹೆಚ್ಚು ಸ್ಪರ್ಶದ ಬಳಕೆಯು ಜನರ ಮನಸ್ಸಿನಲ್ಲಿ ಕೆಲವು ಅನುಮಾನಗಳನ್ನು ಉಂಟುಮಾಡಬಹುದು ಮತ್ತು ಕೆಲಸದ ವಾತಾವರಣದಲ್ಲಿ ಸ್ಪರ್ಶದ ಅನುಪಸ್ಥಿತಿಯ ಕೂಡ ಅನಾನುಕೂಲವನ್ನು ಸಂಕೇತಿಸುತ್ತದೆ ಮಾನವ ಸ್ಪರ್ಶ ಯಾವಾಗಲೂ ಅನುಭವಗಳನ್ನು ತೀವ್ರಗೊಳಿಸುತ್ತದೆ ವೃತ್ತಿಪರ ನೆಲೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ನಮ್ಮನ್ನು ಮುಟ್ಟಿದಾಗ ಸಾಮಾನ್ಯವಾಗಿ ಸಕಾರಾತ್ಮಕ ಭಾವನೆಯನ್ನು ಮೌಲ್ಯೀಕರಿಸುತ್ತದೆ ಆದರೂ ನಮ್ಮ ಹಿಂದಿನ ತರಗತಿಯಲ್ಲಿ ಚರ್ಚಿಸಿದಂತೆ ಸಾಂಸ್ಕೃತಿಕ ಮತ್ತು ಸಾಂಸ್ಥಿಕ ಅಭ್ಯಾಸಗಳು ಗಮನಾರ್ಹವಾಗಿವೆ ಮತ್ತು ವ್ಯತ್ಯಾಸಗಳನ್ನು ಸಂವಾದಿಗಳು ಅರ್ಥಮಾಡಿಕೊಳ್ಳಬೇಕು ಸಂಪರ್ಕ ಸಂಸ್ಕೃತಿ ಮತ್ತು ಸಂಪರ್ಕೇತರ ಸಂಸ್ಕೃತಿಯ ಎರಡು ವಿಭಿನ್ನ ರೀತಿಯ ಸಂಸ್ಕೃತಿಗಳನ್ನು ನಾವು ಚರ್ಚಿಸಿದ್ದೇವೆ ಸಂಪರ್ಕ ಸಂಸ್ಕೃತಿ ಎಂದರೆ ಇತರ ಜನರನ್ನು ಸ್ಪರ್ಶಿಸುವುದು ಸಾಮಾನ್ಯವೆಂದು ಪರಿಗಣಿಸಲಾಗುತ್ತದೆ ಸಂವಹನ ಮಾಡುವಾಗ ಇತರ ಜನರ ಹತ್ತಿರ ಹೋಗುವುದು ಸಾಮಾನ್ಯವೆಂದು ಪರಿಗಣಿಸುವುದೇ ಆಗಿದೆ ಜೊತೆಗೆ ಇತರ ಜನರನ್ನು ಸ್ಪರ್ಶಿಸುವಾಗ ಹೆಚ್ಚು ನೇರವಾದ ಅಕ್ಷಿ ಸಂಪರ್ಕವನ್ನು ಹೊಂದಿರುತ್ತಾರೆ ಉದಾಹರಣೆಗೆ ಅಂತಹ ಸಂಸ್ಕೃತಿಗಳಾದ ಮಧ್ಯಪ್ರಾಚ್ಯದಲ್ಲಿ ಅಥವಾ ಯುರೋಪಿನ ಮೆಡಿಟರೇನಿಯನ್ ಪ್ರದೇಶದಲ್ಲಿ ವಾಸಿಸುವ ಜನರು ಸ್ಪರ್ಶದಿಂದ ಅಥವಾ ವಾಸನೆಯಿಂದ ಹೆಚ್ಚಿನ ಮಟ್ಟದ ಸಂವೇದನ ಒಳಹರಿವಿದ್ದರೆ ಆರಾಮದಾಯಕವಾಗಿ ಇರುತ್ತಾರೆ ಸಂಪರ್ಕವಿಲ್ಲದ ಸಂಸ್ಕೃತಿಯಲ್ಲಿ ಉದಾಹರಣೆಗೆ ಉತ್ತರ ಯುರೋಪ್ ಮತ್ತು ಏಷ್ಯಾದ ಅನೇಕ ದೇಶಗಳಲ್ಲಿ ಜನರು ಕಡಿಮೆ ಸ್ಪರ್ಶಿಸುವ ಪ್ರವೃತ್ತಿ ಹೊಂದಿದ್ದಾರೆ ವ್ಯಕ್ತಿಗಳು ಪರಸ್ಪರ ನಡುವೆ ಅಂತರವನ್ನು ಕಾಪಾಡುವ ಪ್ರವೃತ್ತಿಯಿದ್ದು ಹೆಚ್ಚಿನ ಸಂವಹನ ಸಂದರ್ಭದಲ್ಲಿ ದೃಶ್ಯ ಸಂವಹನವನ್ನು ಅವಲಂಬಿಸಲು ಪ್ರಯತ್ನಿಸುತ್ತಾರೆ ಸಂಪರ್ಕವಿಲ್ಲದ ಸಂಸ್ಕೃತಿಗಳಲ್ಲಿ ಹಲವಾರು ಸಾಮಾಜಿಕ ಅಭ್ಯಾಸ ಗಳಿವೆ ಅದು ದೈಹಿಕ ಸಂಪರ್ಕವನ್ನು ಹೊಂದಿದೆಯೇ ಇತರ ಜನರನ್ನು ಸ್ವಾಗತಿಸಲು ಅನುವುಮಾಡಿಕೊಡುತ್ತದೆ ಈ ವ್ಯತ್ಯಾಸಗಳು ಕೆಲಸದ ಸ್ಥಳದಲ್ಲಿ ಅಥವಾ ಮತ್ಯಾವುದೇ ಪ್ರದೇಶಗಳಲ್ಲಿ ಇತರ ಮನುಷ್ಯರನ್ನು ಸ್ಪರ್ಶಿಸುವುದು ಅಸ್ಪಷ್ಟ ಮತ್ತು ಸಂಕೀರ್ಣ ಎಂಬ ಕಲ್ಪನೆಯನ್ನು ನೀಡುತ್ತದೆ ಈ ವಲಯದಲ್ಲಿ ಅರ್ಥೈಕೆಗಳನ್ನು ಸಾಂದರ್ಭಿಕ ಗಳಿಸಬೇಕಾಗುತ್ತದೆ ಕೂಡ ಇಲ್ಲಿ ಸಂದರ್ಭವೂ ವಯಕ್ತಿವಾಗಿರಬಹುದು ಸಾಂಸ್ಕೃತಿಕವಾಗಿಯೂ ಇರಬಹುದು ಉದಾಹರಣೆಗೆ ಅನೇಕ ಸಂಸ್ಥೆಗಳು no touch room ಗಳಿಗೆ ಆದ್ಯತೆ ನೀಡುತ್ತವೆ ಅಲ್ಲಿ ನೌಕರರು ಸಾಮಾನ್ಯವಾಗಿ ಇನ್ನೊಬ್ಬ ಮನುಷ್ಯನನ್ನು ಮುಟ್ಟಬಾರದು ಎಂದು ಎಚ್ಚರಿಸುತ್ತಾರೆ ಮತ್ತು ಸಭ್ಯ ಕೈಕುಲುಕುವಿಕೆಯೊಂದೇ ಸಾಕು ಎಂದು ಪರಿಗಣಿಸಲಾಗುತ್ತದೆ ಮಾನವ ಸ್ಪರ್ಶವನ್ನು ಸರಿಯಾಗಿ ಬಳಸಿದಾಗ ಸಹೋದ್ಯೋಗಿಗಳ ನಡುವೆ ಸಕಾರಾತ್ಮಕ ಭಾವನೆಯನ್ನು ದೃಢೀಕರಿಸುಬಹುದು ಅಲ್ಲದೆ ಅದನ್ನು ನಕಾರಾತ್ಮಕ ಅರ್ಥದಲ್ಲಿ ಬಳಸಿದಾಗ ಅದು ನಂಬಿಕೆಯನ್ನು ಕಳೆದುಕೊಂಡು ತೊಂದರೆಗಳನ್ನು ಉಂಟುಮಾಡಬಹುದು ಸಂಪರ್ಕ ಮತ್ತು ಸಂಪರ್ಕಿತ ಸಂಸ್ಕೃತಿಗಳಲ್ಲಿ ಇರುವ ಪರಿಸರದ ಹಾಗೂ ಸಾಂಸ್ಕೃತಿಕ ವ್ಯತ್ಯಾಸಗಳು ಇತರ ಜನರು ನಮ್ಮನ್ನು ಸ್ಪರ್ಶಿಸಿದಾಗ ನಾವು ನೀಡಬಹುದಾದ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುತ್ತವೆ ನಮ್ಮ ಸ್ಪರ್ಶದಿಂದ ಯಾರು ಯಾವ ರೀತಿಯ ಭಾವನೆಯನ್ನು ಹೊಂದಬಹುದು ಎಂಬುದು ಏಕಕಾಲದಲ್ಲಿ ಅನೇಕ ಅಂಶಗಳನ್ನು ಅವಲಂಬಿಸಿರುತ್ತದೆ ಇದು ವ್ಯಕ್ತಿಯ ಮನಸನ್ನು ಅವಲಂಬಿತವಾಗಿರುತ್ತದೆ ಅದು ಸ್ಪರ್ಶಿಸುವ ತಕ್ಷಣದ ಸಂದರ್ಭವನ್ನು ಅವಲಂಬಿಸಿರುವುದಲ್ಲದೆ ನೌಕರನ ಸಾಂಸ್ಕೃತಿಕ ಅಂಶಗಳನ್ನು ಕೂಡ ಅವಲಂಬಿಸಿದೆ ಉದಾಹರಣೆಗೆ ಫ್ರೆಂಡ್ಸ್ ಮತ್ತು ಇಟಲಿಯ ಜನರು ಸಂಭಾಷಣೆಯ ಸಮಯದಲ್ಲಿ ಯಾರಾದರೂ ಅವರನ್ನು ಮುಟ್ಟಿದರೆ ಅವರು ಆರಾಮವಾಗಿಯೇ ಇರುತ್ತಾರೆ ಏಕೆಂದರೆ ಅವರಿಗೆ ಸ್ಪರ್ಶವು ಸಾಮಾನ್ಯವಾದ ಸಂಗತಿಯಾಗಿದೆ ಆದರೆ ಬ್ರಿಟನ್ನಿನ ಜನರು ಯಾರಾದರೂ ಸಾರ್ವಜನಿಕವಾಗಿ ಅವರನ್ನು ಸ್ಪರ್ಶಿಸಿದರೆ ತುಂಬಾ ಅಸಮಾಧಾನವನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರ ಪ್ರಕಾರ ಕ್ರೀಡಾ ಮೈದಾನದಲ್ಲಿ ಆಟವಾಡುವಾಗ ಹೊರತುಪಡಿಸಿ ಇನ್ಯಾವುದೇ ಸಮಯದಲ್ಲಿ ಇತರರು ಸ್ಪರ್ಧಿಸುವಂತಿಲ್ಲ ಸ್ಪರ್ಶವನ್ನು ಸುಲಭವಾಗಿ ಸ್ವೀಕರಿಸುವ ಸಂಸ್ಕೃತಿಗಳನ್ನು ಭಾರತೀಯ ಸಮಾಜ ಟರ್ಕಿ ಫ್ರಾನ್ಸ್ ಇಟಲಿ ಗ್ರೀಕ್ ಸ್ಪೇನ್ ರಷ್ಯಾಮತ್ತು ಏಷ್ಯಾ ಖಂಡದ ಮಧ್ಯಪ್ರಾಚ್ಯ ಭಾಗಗಳುಎಂದು ಕಂಡುಬಂದಿದೆ ಆದರೂ ರಷ್ಯಾದ ಜನರು ದೈಹಿಕ ಸ್ಪರ್ಶಕ್ಕೆ ಸಂಬಂಧಪಟ್ಟಂತೆ ಆರಾಮದಾಯಕವಾಗಿರುತ್ತಾರೆ ಆದರೆ ದೂರದ ಪೂರ್ವ ದೇಶಗಳ ಜನರು ವಿಭಿನ್ನ ಸಾಂಸ್ಕೃತಿಕ ಮನೋಭಾವವನ್ನು ಹೊಂದಿದ್ದಾರೆ ವರ್ಷವನ್ನು ಪ್ರೋತ್ಸಾಹಿಸಿದ ಸಂಸ್ಕೃತಿಗಳಲ್ಲಿ ಜರ್ಮನಿ ಜಪಾನ್ ಇಂಗ್ಲೆಂಡ್ ಅಮೇರಿಕ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಎಷ್ಟೋನಿಯ ಪೋರ್ಚುಗಲ್ ಉತ್ತರ ಯುರೋಪ್ ಮತ್ತು ಸ್ಕ್ಯಾಂಡಿನೇವಿಯಾ ಸೇರಿದಂತೆ ಹಲವಾರು ಏಷ್ಯಾ ಖಂಡದ ಮತ್ತು ಯುರೋಪಿನ ರಾಷ್ಟ್ರಗಳು ಸೇರಿವೆ ಕೆಲವು ಇತರ ಸಂಸ್ಕೃತಿಗಳಿವೆ ಪಾಶ್ಚಿಮಾತ್ಯ ಶಿಕ್ಷಣದ ಮಾದರಿಯಲ್ಲಿ ಕ್ರಮೇಣ ಸಾಮಾಜಿಕ ಬದಲಾವಣೆಗಳು ಇತರರನ್ನು ಸ್ಪರ್ಶಿಸುವ ಸಂಸ್ಕೃತಿಯು ಸ್ಪರ್ಶವಿಲ್ಲದ ಸಂಸ್ಕೃತಿಗಳಲ್ಲಿಯೂ ಮಾರ್ಪಾಡನ್ನು ತರುತ್ತ ಬದಲಾಗುತ್ತಿವೆ ಸಂಪರ್ಕ ಮತ್ತು ಸಂಪರ್ಕೆತರ ಸಂಸ್ಕೃತಿಗಳ ಬಗ್ಗೆ ನಮ್ಮ ತಿಳುವಳಿಕೆಯು ಪೂರ್ವ ದೇಶಗಳು ಮತ್ತು ಪೂರ್ವ ಸಂಸ್ಕೃತಿಗಳಿಗೆ ಹೋಲಿಸಿದರೆ ಸ್ಪರ್ಶಿಸುವುದು ಸಂಸ್ಕೃತಿಗಳಲ್ಲಿ ವಿರಳವಾಗಿದೆ ಎಂದು ತಿಳಿಸುತ್ತದೆ ಮತ್ತು ಸಾರ್ವಜನಿಕ ಸ್ಪರ್ಶದ ಕೊರತೆಯು ಸ್ಪರ್ಶದ ಮಹತ್ವವನ್ನು ಹೆಚ್ಚಿಸುತ್ತಲೇ ಇದೆ ಸಂಪರ್ಕವಿಲ್ಲದ ಸಂಸ್ಕೃತಿಯಲ್ಲಿ ವ್ಯವಸ್ಥಾಪಕರು ತನ್ನ ಅಧೀನ ನೌಕರನ ಹೆಗಲ ಮೇಲೆ ಮೆಲ್ಲನೆ ತಟ್ಟಿದರೆ ಉದ್ಯೋಗಿಗೆ ಅದು ಪ್ರೋತ್ಸಾಹವಾಗಿದ್ದು ಅದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ ಆದಾಗ್ಯೂ ಒಂದೇ ಖಂಡದ ವಿಶಾಲ ಸಾಂಸ್ಕೃತಿಕ ಸೂರಿನಲ್ಲಿ ಬರುವ ದೇಶಗಳಲ್ಲಿಯೂ ವ್ಯತ್ಯಾಸಗಳು ಅಸ್ತಿತ್ವದಲ್ಲಿದ್ದು ಸಂದರ್ಭೋಚಿತವಾಗಿ ಅರ್ಥಮಾಡಿಕೊಳ್ಳುವುದು ವ್ಯಕ್ತಿಯ ಮನಸ್ಸನ್ನು ಅವಲಂಬಿಸಿದಂತೆ ವ್ಯತ್ಯಾಸವಾಗಬಹುದು ಇದಕ್ಕೆ ನಾವು ಯುರೋಪಿನ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಯುರೋಪಿಯನ್ ಸಂಸ್ಕೃತಿಯೊಳಗೆ ಈ ಸಾಂಸ್ಕೃತಿಕ ವ್ಯತ್ಯಾಸಗಳು ಅಸ್ತಿತ್ವದಲ್ಲಿವೆ ಎಂದು ನಾವು ಕಂಡುಕೊಂಡಿದ್ದೇವೆ ಸ್ಪರ್ಶಕ್ಕೆ ಆದ್ಯತೆ ನೀಡದ ಬ್ರಿಟಿಷ್ ಜನರ ಮನಸ್ಥಿತಿಯನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಮತ್ತು ಬ್ರಿಟಿಷ್ ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಸ್ಪರ್ಶಕ್ಕೆ ಬಹಳ ಕಡಿಮೆ ಪ್ರಮಾಣವನ್ನು ಅನುಮತಿಸಲಾಗಿದೆ ಬ್ರಿಟಿಷ್ ಸಮಾಜ ಸಮಾಜದಲ್ಲಿಸ್ಪರ್ಶವನ್ನು ಕ್ರೀಡಾ ಕೂಟಗಳಲ್ಲಿ ಮತ್ತು ಗೆಲುವು ಅಥವಾ ಯಶಸ್ಸಿನ ಸಂಭ್ರಮಾಚರಣೆಯಲ್ಲಿ ಮಾತ್ರ ಅನುಮತಿಸಲಾಗಿದೆ ಉದಾಹರಣೆಗೆ ಫುಟ್ ಬಾಲ್ ಆಟದಲ್ಲಿ ಗೋಲ್ ಹೊಡೆದಾಗ ಅಥವಾ ಪಾಯಿಂಟ್ ಗಳಿಸಿದಾಗ ಮತ್ತು ಈ ಸಂದರ್ಭಗಳಲ್ಲಿ ಸ್ಪರ್ಶವು ಕ್ರೀಡಾಪಟುಗಳ ನಡುವೆ ವಿಸ್ತರಿಸುವುದನ್ನು ಅನುಮತಿಸಲಾಗುತ್ತದೆ ಆದರೂ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಇದು ಇಂದಿಗೂ ಕೂಡ ಸಾಮಾನ್ಯವಾಗಿ hands off policy ಜಾರಿಯಲ್ಲಿದೆ ಬ್ರಿಟಿಷ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಕ್ರೀಡಾಪಟುಗಳು ಆತ್ಮೀಯವಾಗಿ ಒಪ್ಪಿಕೊಳ್ಳುವುದನ್ನು ದಕ್ಷಿಣ ಅಮೆರಿಕ ಮತ್ತು ಇತರ ರಾಷ್ಟ್ರಗಳ ಕ್ರೀಡಾಪಟುಗಳಿಂದ ಎರವಲು ಪಡೆಡಿದ್ದಾರೆ ಎಂದು ತಿಳಿಸಿದ್ದಾರೆ ಈ ದೇಶಗಳಲ್ಲಿ ಪ್ರತಿಯೊಂದು ಗೋಲು ಗಳಿಸಿದ ನಂತರ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಚುಂಬಿಸುವ ಕ್ರೀಡಾಪಟುಗಳು ಆಟದ ನಂತರ ತಮ್ಮ ಡ್ರೆಸ್ಸಿಂಗ್ ರೂಮ್ ನಲ್ಲಿಯೂ ಸಹ ಈ ನಿಕಟ ನಡುವಳಿಕೆಯನ್ನು ಮುಂದುವರಿಸುತ್ತಾರೆ ಫ್ರಾನ್ಸ್ ಮತ್ತು ಇಟಲಿಯಲ್ಲಿ ಸಾಮಾನ್ಯವಾಗಿ ಸ್ವೀಕಾರಾರ್ಹ ವರ್ತನೆಯ ಬಗ್ಗೆ ನಾವು ಈಗಾಗಲೇ ಚರ್ಚಿಸಿದ್ದೇವೆ ಅಂತೆಯೇ ಲ್ಯಾಟಿನ್ ಅಮೆರಿಕದ ದೇಶಗಳಲ್ಲಿ ಪುರುಷರು ಪರಸ್ಪರ ತಬ್ಬಿಕೊಳ್ಳುವುದು ಅಥವಾ ಸ್ನೇಹಿತನ ತೋಳನ್ನು ಹಿಡಿಯುವುದು ಅಥವಾ ಅವರ ಸಂವಹನದ ಸಮಯದಲ್ಲಿ ಸ್ನೇಹಿತನ ಭುಜದ ಮೇಲೆ ಕೈ ಇಡುವುದು ಸಾಮಾನ್ಯವಾದ ಸಂಗತಿ ಅದೇ ರೀತಿ ಸ್ಪೇನ್ನಲ್ಲಿ ಪುರುಷರು ಪರಸ್ಪರ ತೋಳನ್ನು ಹಿಡಿಯುವುದನ್ನು ಅಥವಾ ಸಂಭಾಷಣೆಯ ಸಮಯದಲ್ಲಿ ಮತ್ತು ಅರೆ ಅಧಿಕೃತ ಸಂವಾದಗಳ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಭುಜದ ಮೇಲೆ ಕೈ ಇಡುವುದನ್ನು ನಾವು ಗಮನಿಸಬಹುದು ಅದೇ ರೀತಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಲ್ಯಾಟಿನ್ ಅಮೆರಿಕನ್ ದೇಶಗಳಲ್ಲಿ ಮತ್ತು ದಕ್ಷಿಣ ಯುರೋಪಿಯನ್ ದೇಶಗಳಲ್ಲಿ ಸಾಮಾನ್ಯ ಸಂಭಾಷಣೆಯ ಸಮಯದಲ್ಲಿ ಹೆಚ್ಚಿನ ದೈಹಿಕ ಸಂಪರ್ಕವನ್ನು ಸಂಪೂರ್ಣವಾಗಿ ಅನುಮತಿಸಲಾಗಿದೆ ಕೆಲವೊಮ್ಮೆ ಇದು ವಿವಿಧ ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ಜನರಲ್ಲಿ ಗೊಂದಲವನ್ನು ಸಹ ಉಂಟುಮಾಡಬಹುದು ಉದಾಹರಣೆಗೆ ಈ ಸಾಂಸ್ಕೃತಿಕ ಭಿನ್ನತೆಗಳ ಬಗ್ಗೆ ತಿಳಿದಿಲ್ಲದ ಒಬ್ಬ ಇಂಗ್ಲಿಷ್ ವ್ಯಕ್ತಿಯು ಲ್ಯಾಟಿನ್ ಅಮೆರಿಕನ್ ಸಹೋದ್ಯೋಗಿ ಅಥವಾ ತಂಡದ ಸಹ ಆಟಗಾರನೊಂದಿಗೆ ಸಂವಹನ ನಡೆಸಬೇಕಾದರೆ ಲ್ಯಾಟಿನ್ ಅಮೆರಿಕನ್ ಸ್ನೇಹಿತ ನೂತನ ಕೊನೆಯಲ್ಲಿ ಪ್ರಾರಂಭಿಸಬಹುದು ಸ್ಪರ್ಶದ ಮಟ್ಟದಿಂದ ಬ್ರಿಟಿಷ್ ವ್ಯಕ್ತಿಗೆ ತುಂಬಾ ಅನಾನುಕೂಲವಾಗಬಹುದು ಅವನು ಅದನ್ನು ಜನಸಂದಣಿಯನ್ನು ಅಥವಾ ಗೊಂದಲದ ಕ್ಷಣಗಳಲ್ಲಿ ಬೆದರಿಕೆ ಹಾಕುವುದನ್ನು ಕಾಣಬಹುದು ಅದೇ ರೀತಿ ಲ್ಯಾಟಿನ್ ಅಮೆರಿಕನ್ ಸ್ನೇಹಿತ ಬ್ರಿಟಿಷರ ಸ್ಪರ್ಶದ ಅನುಪಸ್ಥಿತಿಯನ್ನು ಸ್ವಲ್ಪ ಮುನಿಸು ಅಥವಾ ಸ್ನೇಹಮಯವಾದ ಅಥವಾ ಮನಸ್ಸಿಲ್ಲದ ಉದಾಹರಣೆ ಎಂದು ಭಾವಿಸಬಹುದು ಸ್ಪರ್ಶದ ಉಪಸ್ಥಿತಿ ಅಥವಾ ಉಪಸ್ಥಿತಿಯು ಸಮಾಜದಲ್ಲಿ ಎಷ್ಟರಮಟ್ಟಿಗೆ ಸ್ವೀಕಾರಾರ್ಹವಾಗಿವೆ ಎಂಬುದು ವಿವಿಧ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಉತ್ತರ ಯುರೋಪ್ ಮತ್ತು ದೂರದ ಪೂರ್ವದೇಶಗಳ ಸಂಸ್ಕೃತಿಗಳಲ್ಲಿ ತುಲನಾತ್ಮಕವಾಗಿ ಸಂಪರ್ಕವಿಲ್ಲದಿರುವುದು ಕಾರಣ ನಾವು ಈ ಸಮಾಜಗಳಲ್ಲಿ ಯಾರೊಬ್ಬರ ವಿರುದ್ಧ ಆಕಸ್ಮಿಕವಾಗಿ ಘರ್ಷಣೆ ಮಾಡಿಕೊಂಡರೆ ಕ್ಷಮೆಯಾಚಿಸಬೇಕಾಗಬಹುದು ಮಿಶೆಲ್ ಒಬಾಮಾ ಅಮೆರಿಕದ ಪ್ರಥಮ ಮಹಿಳೆ ಯಾಗಿದ್ದಾಗ ಬ್ರಿಟನ್ ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾಯಲ್ ಪ್ರೊಟೊಕಾಲ್ ಅನ್ನು ಮುರಿದು ರಾಣಿಯನ್ನು ತಬ್ಬಿಕೊಂಡಾಗ 2009ರಲ್ಲಿ ದಿನಪತ್ರಿಕೆಗಳು ಇದನ್ನೇ ಕುರಿತು ಶೀರ್ಷಿಕೆಯನ್ನು ಮಾಡಿದ ಆಸಕ್ತಿದಾಯಕ ಘಟನೆಯಿಂದ ಮಾನವ ಸ್ಪರ್ಶವು ಅಂತರಾಷ್ಟ್ರೀಯ ಗೊಂದಲಗಳನ್ನು ಹೇಗೆ ಹುಟ್ಟುಹಾಕುತ್ತದೆ ಎಂಬುದನ್ನು ತಿಳಿಯಬಹುದು ವರ್ಷದ ಆವರ್ತನ ಅಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಯಿತು ಆದ್ದರಿಂದ ವಿವಿಧ ದೇಶಗಳಲ್ಲಿ ಕೇವಲ ಸ್ಪರ್ಶದ ಆವರ್ತನ ಮಾತ್ರವಲ್ಲದೆ ಸ್ಪರ್ಶಿಸುವ ದೇಹದ ಭಾಗವು ಸಹ ಬಹಳ ಮುಖ್ಯವಾಗಿದೆ ಉದಾಹರಣೆಗೆ ಅರಬ್ ಜಗತ್ತಿನಲ್ಲಿ ಪುರುಷರು ಪರಸ್ಪರರ ಕೈಹಿಡಿಯುವುದು ಅಥವಾ ಸಾರ್ವಜನಿಕವಾಗಿ ಅವರನ್ನು ಚುಂಬಿಸುವುದು ವಿಭಿನ್ನ ಲಿಂಗಗಳು ಪರಸ್ಪರ ಸ್ಪರ್ಧಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಥೈಲ್ಯಾಂಡ್ ಮತ್ತು ಲಾವೋಸ್ ನಲ್ಲಿ ಯಾರನ್ನಾದರೂ ವಿಶೇಷವಾಗಿ ಚಿಕ್ಕಮಕ್ಕಳ ತಲೆಯನ್ನು ಸ್ಪರ್ಶಿಸುವುದು ನಿಷೇಧಿಸಿದೆ ಏಕೆಂದರೆ ಇದನ್ನು ದುರುದ್ದೇಶಪೂರಿತವಾದುದು ಎಂದು ಪರಿಗಣಿಸಲಾಗಿದೆ ದಕ್ಷಿಣ ಕೊರಿಯಾದಲ್ಲಿ ಹಿರಿಯರು ಕಿರಿಯರನ್ನು ವಿಶೇಷವಾಗಿ ಜನಸಮೂಹ ಇತ್ಯಾದಿಗಳ ಮೂಲಕ ಹಾದುಹೋಗುವಾಗ ಅವರನ್ನು ಸ್ಪರ್ಶಿಸಬಹುದು ಆದರೆ ಕಿರಿಯ ವ್ಯಕ್ತಿಯು ವಯಸ್ಸಾದ ವ್ಯಕ್ತಿಯನ್ನು ಅದೇ ರೀತಿಯಲ್ಲಿ ಸ್ಪರ್ಶಿಸಿದರೆ ಅದನ್ನು ಹೇಡಿತನ ಎಂದು ಪರಿಗಣಿಸಲಾಗುತ್ತದೆ ಈ ಸಾಂಸ್ಕೃತಿಕ ಭಿನ್ನತೆಗಳನ್ನು ಅಂತರಾಷ್ಟ್ರೀಯ ಸಂದರ್ಭಗಳಲ್ಲಿಯೂ ಪ್ರದರ್ಶಿಸಲಾಗುತ್ತದೆ ಅಮೆರಿಕದ ಪ್ರಥಮ ಮಹಿಳೆ ಮಿಚೆಲ್ ಒಬಾಮಾ ಪ್ರಾಣಿಯನ್ನು ತಬ್ಬಿಕೊಂಡಾಗ ನಾವು ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾದ ಶೀರ್ಷಿಕೆಯನ್ನು ಉಲ್ಲೇಖಿಸಿದ್ದೇವೆ ಅಂತೆಯೇ ಪಾಕಿಸ್ತಾನದ ಅಧ್ಯಕ್ಷ ಮಿಸ್ಟರ್ ಆಸಿಫ್ ಅಲಿ ಜರ್ದಾರಿ ಇರಾನ್ ಅಧ್ಯಕ್ಷ ಮಹಮೂದ್ ಅಹ್ಮದಿನೆಜಾದ್ ಅವರೊಂದಿಗೆ ಕೈ ಹಿಡಿದಿರುವ ಸನ್ನಿವೇಶವನ್ನು ಪ್ರದರ್ಶಿಸಲಾಗಿದೆ ಇದನ್ನು ಪರಸ್ಪರ ಗೌರವದ ಸಂಕೇತವೆಂದು ಅರ್ಥೈಸಲಾಗುತ್ತದೆ ಏಕೆಂದರೆ ಇಲ್ಲಿ ಪರಸ್ಪರರ ಸಂಸ್ಕೃತಿಗಳು ಒಂದೇ ಆಗಿವೆ ಆದಾಗ್ಯೂ ಅಮೆರಿಕನ್ ಅಥವಾ ಬ್ರಿಟಿಷ್ ಸಮಾಜದಲ್ಲಿ ಒಂದೇ ರೀತಿಯ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಲಾಗುವುದಿಲ್ಲ ಆದ್ದರಿಂದ ಸಾಂಸ್ಕೃತಿಕ ವ್ಯತ್ಯಾಸಗಳು ಮುಖ್ಯವಾಗಿ ಅಸ್ತಿತ್ವದಲ್ಲಿರುವ ಪ್ರಾದೇಶಿಕ ಸ್ಥಳ ಅಕ್ಷಿ ಸಂಪರ್ಕ ಆವರ್ತನ ಮತ್ತು ವಿವಿಧ ಸಮಾಜಗಳಲ್ಲಿ ಬಳಸುವ ಅವಮಾನಕರ ಸನ್ನೆಗಳೊಂದಿಗೆ ಸಂಬಂಧಿಸಿವೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಕೆಲವು ರೀತಿಯ ಸ್ಪರ್ಶಗಳಿಗೆ ಅನುಮತಿಯಿದೆ ವಿಶೇಷವಾಗಿ ಕೈಕುಲುಕು ವಿಕೆಗೆ ಅನುಮತಿಯಿದೆ ಆದರೂ ಕೆಲವು ಸಮಾಜಗಳು ಮತ್ತು ಸಂಸ್ಕೃತಿಗಳಲ್ಲಿ ಇನ್ನು ಕೆಲವು ಸಾಂಪ್ರದಾಯಿಕ ವರ್ಗಗಳಲ್ಲಿ ಸ್ಪರ್ಶಕ್ಕೆ ಆಸ್ಪದವಿಲ್ಲ ಎಂದು ನಾವು ಕಾಣಬಹುದು ಜಪಾನಿಯರು ಮತ್ತು ಚೀನಿ ಸಮಾಜಗಳನ್ನು ಇಲ್ಲಿ ಉಲ್ಲೇಖಿಸುವುದು ಆಸಕ್ತಿದಾಯಕವಾಗಿದ್ದು ಸಂವಹನದ ಅಶಾಬ್ದಿಕ ಅಂಶಗಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ವಿವಿಧ ಲೇಖಕರು ಈ ಸಾಮಾಜಿಕ ರೂಢಿಗಳನ್ನು ಉಲ್ಲೇಖಿಸಿದ್ದಾರೆ ಸಾಮಾನ್ಯವಾಗಿ ಜಪಾನಿಯರು ಅಪರಿಚಿತರ ಸ್ಪರ್ಶವನ್ನು ವಿರೋಧಿಸುತ್ತಾರೆ ಮತ್ತು ಅಪರಿಚಿತರೊಂದಿಗಿನ ದೈಹಿಕ ಸಂಪರ್ಕವನ್ನು ಜಪಾನಿ ಸಂಸ್ಕೃತಿಯಲ್ಲಿ ಅಸಭ್ಯವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅವರು ಚುಂಬನಗಳು ಕರಡಿ ಅಪ್ಪುಗೆಗಳು ಮತ್ತು ಇತರರೊಂದಿಗೆ ಆತ್ಮೀಯ ಕೈಕುಲುಕುವಿಕೆಯನ್ನು ತಪ್ಪಿಸುತ್ತಾರೆ ಅವರ ಸಂಸ್ಕೃತಿಯು ಒಬ್ಬರಿಗೊಬ್ಬರು ತಲೆಬಾಗಲು ಅನುವುಮಾಡಿಕೊಡುತ್ತದೆ ಮತ್ತು ಉನ್ನತ ಸ್ಥಾನಮಾನವನ್ನು ಹೊಂದಿರುವ ವ್ಯಕ್ತಿಯು ಕಡಿಮೆ ತಲೆಬಾಗಿದರೆ ಕನಿಷ್ಠ ಸ್ಥಾನಮಾನವನ್ನು ಹೊಂದಿರುವವನು ಹೆಚ್ಚು ತಲೆ ಬಾಗುತ್ತಾನೆ ಚೀನಾದ ಸಮಾಜಗಳಲ್ಲೂ ಇದೇ ಸಾಂಸ್ಕೃತಿಕ ರೂಡಿಗಳನ್ನು ಕಾಣಬಹುದು ಸಾಂಪ್ರದಾಯಿಕ ಚೀನೀ ಸಾಮಾಜಿಕ ವರ್ಗಗಳಲ್ಲಿ ಇನ್ನೂ ಸಹ ಅಪರಿಚಿತರಿಂದ ಸ್ಪರ್ಶವನ್ನು ಹೊಂದಲು ಇಷ್ಟಪಡುವುದಿಲ್ಲ ಅಲ್ಲದೆ ಚೀನಿ ಸಮಾವೇಶದಲ್ಲಿ ಪರಿಚಯ ಮಾಡಿಕೊಳ್ಳುವುದೆಂದರೆ ಕೇವಲ ತಲೆಯನ್ನು ಅಲ್ಲಾಡಿಸುವುದು ಹಾಗೂ ಮುಖಚರ್ಯೆ ಎಲ ಕೊಂಚ ಅಧಿಕಾರವನ್ನು ವ್ಯಕ್ತಪಡಿಸುವುದೇ ಆಗಿದೆ ಸ್ಪರ್ಶವು ಸ್ವಾಗತಾರ್ಹವಲ್ಲ ವ್ಯಾಪಾರಿ ಸಂಸ್ಥೆಗಳು ಚೀನೀ ಮತ್ತು ಜಪಾನಿನ ಜನರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಸಂವಹನ ನಡೆಸಬೇಕಾದ ಕೆಲಸದ ಪ್ರದೇಶಗಳು ಎಂದು ನಾವು ಕಂಡುಕೊಂಡರು ಸಹ ಆಂಗಿಕ ಭಾಷಾ ಮಾನದಂಡಗಳ ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಒಂದು ನಿಕಟತೆ ಮತ್ತು ಸಾಮೀಪ್ಯವಿದೆ ಆದ್ದರಿಂದ ಈ ನಿಯಮಗಳು ಮೂಲತಹ ಚೀನೀ ಮತ್ತು ಜಪಾನೀ ಸಮಾಜಗಳ ಸಾಂಪ್ರದಾಯಿಕ ಅಸ್ತಿತ್ವಗಳನ್ನು ಪ್ರತಿಬಿಂಬಿಸುತ್ತವೆ ಕಚೇರಿ ಸ್ಥಳಗಳಲ್ಲಿ ಸ್ಪರ್ಶದ ಬಳಕೆಯನ್ನು ಕುರಿತಂತೆ ಈ ವಿಡಿಯೋ ಕುತೂಹಲಕಾರಿಯಾಗಿ ತಿಳಿಸುತ್ತದೆ ಕೈಗೊಳ್ಳುವಿಕೆಯ ವ್ಯವಹಾರ ಸ್ಪರ್ಶದಲ್ಲಿ ವೈಯಕ್ತಿಕ ಅನುಮೋದನೆಯನ್ನು ಸ್ಥಾಪಿಸುವ ತ್ವರಿತ ಮಾರ್ಗವಾಗಿದ್ದು ಕೈಕುಲುಕುವಿಕೆಯನ್ನು ಕುರಿತಾದ ಅಧ್ಯಯನವೊಂದು ಕಂಡುಕೊಂಡಿರುವುದು ಏನೆಂದರೆ ನೀವು ಕೈಕುಲುಕಿದರೇ ಜನರು ನಿಮ್ಮನ್ನು ನೆನಪಿಟ್ಟುಕೊಳ್ಳುವ ಸಾಧ್ಯತೆಯು ಎರಡು ಪಟ್ಟು ಹೆಚ್ಚು ಎಂಬುದು ಈ ಸಮಯದಲ್ಲಿ ನಾನು ಸೈಮನ್ ಜೆ ಬ್ರೋನರ್ ಅವರ ಒಂದು ಕುತೂಹಲಕಾರಿ ಲೇಖನವನ್ನು ಉಲ್ಲೇಖಿಸಲು ಬಯಸುತ್ತೇನೆ ಸೈಮನ್ ಬ್ರಾ ನರ್ತನ ಲೇಖನವನ್ನು ಸಂಸ್ಕೃತಿಯ ಹ್ಯಾಪ್ಟಿಕ್ಸ್ಅನುಭವ ಎಂಬ ಶೀರ್ಷಿಕೆಯೊಂದಿಗೆ ಪ್ರಕಟಿಸಿದ್ದಾರೆ ಮತ್ತು ನಾನು ಈ ಲೇಖನದ ಉಲ್ಲೇಖಿಸುವುದೇ ಏನೆಂದರೆ ನಮ್ಮ ದೈನಂದಿನ ಮುಖಾಮುಖಿಯಲ್ಲಿ ಅಗತ್ಯವಾದ ಹ್ಯಾಪ್ಟಿಕ್ಸ್ ಅನುಭವವು ರೂಪುಗೊಳ್ಳುತ್ತದೆ ಸಾಂಸ್ಕೃತಿಕ ತತ್ವವು ಅರಿವಿನ ಮತ್ತು ನಡವಳಿಕೆಯ ರೂಢಿಗತ ಪ್ರಕ್ರಿಯೆಗಳ ಮೇಲೆ ಪ್ರಭಾವ ಬೀರುವ ಮೂಲ ಗುಣಮಟ್ಟ ಅಥವಾ ಅಂಶ ತಮ್ಮ ಅಭಿಪ್ರಾಯವನ್ನು ಮಂಡಿಸುವಾಗ ಕ್ರೀಡಾಕೂಟ ಒಂದನ್ನು ಉಲ್ಲೇಖಿಸುತ್ತಾ ಸೈಮನ್ ಇಂಡಿಯಾನಾ ವಿಶ್ವವಿದ್ಯಾನಿಲಯವು 1981 ರ ಮಧ್ಯಪ್ರಾಚ್ಯ ಪ್ರಾದೇಶಿಕ ಚಾಂಪಿಯನ್ಶಿಪ್ ಅನ್ನು ಗೆದ್ದಾಗ ಮತ್ತು ಅದನ್ನು ಟಿವಿಯಲ್ಲಿ ನೇರ ಕಾರ್ಯಕ್ರಮವಾಗಿ ಪ್ರಸಾರ ಮಾಡಲಾಯಿತು ಎಂದು ಅವರು ನೆನಪಿಸಿಕೊಳ್ಳುತ್ತಾರೆ ಪ್ರತಿ ಆಟಗಾರನೂ ವಿಧಿವತ್ತಾಗಿ ಬಾಸ್ಕೆಟ್ ಬಾಲ್ ಆಟದ ನೆಟ್ಟನ್ನು ಕತ್ತರಿಸಿ ಹೆಮ್ಮೆಯಿಂದ ಒಂದೊಂದು ತುಂಡು ಹಿಡಿದು ವಿಜಯದ ಸಂಕೇತವನ್ನು ಹಿಡಿದಿದ್ದೇನೆ ಎಂದು ತೋರಿಸಿದ ದೃಶ್ಯಕ್ಕೆ ಪ್ರೇಕ್ಷಕರು ಸಾಕ್ಷಿಯಾದರು ಸೈಮನ್ ರವರ ಕಲ್ಪನೆಯಲ್ಲಿಹ್ಯಾಪ್ಟಿಕ್ಸ್ಅನುಭವವು ಕೇವಲ ನಾವು ಪರಸ್ಪರ ಸ್ಪರ್ಶಿಸುವ ವಿಧಾನದೊಂದಿಗೆ ಮಾತ್ರ ಸಂಬಂಧಿಸಿರುವುದಿಲ್ಲ ಆದರೆ ಅದು ನಾವು ಸ್ಪರ್ಶಿಸುವ ನಿರ್ಜೀವ ವಸ್ತುಗಳು ಮತ್ತು ವಸ್ತುಗಳೊಂದಿಗೆ ನಮ್ಮ ಒಡನಾಟದಲ್ಲಿ ಸಂವಹನಗೊಳ್ಳುವ ಸ್ಪರ್ಶದ ಅರ್ಥದೊಂದಿಗೆ ಸಹ ವಿಸ್ತರಿಸಿಕೊಳ್ಳುತ್ತಾ ಹೋಗುತ್ತದೆ ಅಷ್ಟೇ ಅಲ್ಲದೆ ಸಾಂಪ್ರದಾಯಿಕ ಹಕ್ಕಿನ ಮಹತ್ವವುಹ್ಯಾಪ್ಟಿಕ್ಸ್ಅನುಭವದ ವ್ಯಕ್ತಿನಿಷ್ಠ ಶಕ್ತಿ ಮತ್ತು ನಡವಳಿಕೆಯಲ್ಲಿ ಗೋಚರಿಸುವ ವಸ್ತುಗಳನ್ನು ಸ್ಪರ್ಶಿಸುವ ಸಾಂಕೇತಿಕ ಸಾಮರ್ಥ್ಯವನ್ನು ಆಧರಿಸಿದೆ ಎಂದು ಅವರು ವಿಮರ್ಶಿಸುತ್ತಾರೆ ನಮ್ಮ ದಿನನಿತ್ಯದ ನಡವಳಿಕೆಗಳಲ್ಲಿನ ವಸ್ತುಗಳ ಸ್ಪರ್ಶದ ಮಹತ್ವವನ್ನು ಅವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಮ್ಮ ಶಬ್ದಕೋಶಕ್ಕೆ ಮತ್ತು ನಮ್ಮ ಭಾಷಾ ಬಳಕೆಯ ವಿವಿಧ ಅಂಶಗಳಲ್ಲಿಹ್ಯಾಪ್ಟಿಕ್ಸ್ಅವಲಂಬನೆಯ ಬಗ್ಗೆಯೂ ಅವರು ಪ್ರತಿಕ್ರಿಯಿಸಿದ್ದಾರೆ ಹ್ಯಾಪ್ಟಿಕ್ಸ್ಅಧ್ಯಯನ ಕ್ಷೇತ್ರದ ವೈಶಾಲ್ಯತೆಯನ್ನು ಆಧರಿಸಿ ಎಷ್ಟು ಭಾವ ವೈಶಿಷ್ಟ್ಯಗಳು ಇವೆ ಎಂಬುದನ್ನು ಗಮನಿಸುವುದು ಆಸಕ್ತಿದಾಯಕವಾಗಿದೆ ಅಷ್ಟೇ ಅಲ್ಲದೆ ಈ ಸಾಂಪ್ರದಾಯಿಕ ಹಕ್ಕಿನ ಮಹತ್ವವುಹ್ಯಾಪ್ಟಿಕ್ಸ್ಅನುಭವದ ವ್ಯಕ್ತಿನಿಷ್ಠ ಶಕ್ತಿ ಮತ್ತು ನಡವಳಿಕೆಯಲ್ಲಿ ಗೋಚರಿಸುವ ವಸ್ತುಗಳನ್ನು ಸ್ಪರ್ಶಿಸುವ ಸಾಂಕೇತಿಕ ಸಾಮರ್ಥ್ಯವನ್ನು ಆಧರಿಸಿದೆ ಎಂದು ಅವರು ವಿಮರ್ಶಿಸುತ್ತಾರೆ ಅಷ್ಟೇ ಅಲ್ಲದೆ ಈ ಸಾಂಪ್ರದಾಯಿಕ ಹಕ್ಕಿನ ಮಹತ್ವವು ಆಪ್ಟಿಕ್ಸ್ ಅನುಭವದ ವ್ಯಕ್ತಿನಿಷ್ಠ ಶಕ್ತಿ ಮತ್ತು ನಡವಳಿಕೆಯಲ್ಲಿ ಗೋಚರಿಸುವ ವಸ್ತುಗಳನ್ನು ಸಾಮರ್ಥ್ಯವನ್ನು ಆಧರಿಸಿದೆ ಎಂದು ಅವರು ವಿಮರ್ಶಿಸುತ್ತಾರೆ ನಮ್ಮ ದಿನನಿತ್ಯದ ನಡವಳಿಕೆಗಳಲ್ಲಿನ ವಸ್ತುಗಳ ಸ್ಪರ್ಶ ಮಹತ್ವವನ್ನು ಅವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಮ್ಮ ಶಬ್ದಕೋಶಕ್ಕೆ ಮತ್ತು ನಮ್ಮ ಭಾಷಾ ಬಳಕೆಯ ವಿವಿಧ ಅಂಶಗಳಲ್ಲಿ ಆಪ್ಟಿಕ್ಸ್ ನಾ ಅವಲಂಬನೆಯ ಬಗ್ಗೆಯೂ ಅವರು ಪ್ರತಿಕ್ರಿಯಿಸಿದ್ದಾರೆ ಹ್ಯಾಪಿ ಕ್ಸ್ನ ಅಧ್ಯಯನ ಕ್ಷೇತ್ರದ ವೈಶಾಲ್ಯತೆಯನ್ನು ಆಧರಿಸಿ ಎಷ್ಟು ಭಾಷಾವೈಶಿಷ್ಟ್ಯಗಳು ಇವೆ ಎಂಬುದನ್ನು ಗಮನಿಸುವುದು ಆಸಕ್ತಿದಾಯಕವಾಗಿದೆ ಉದಾಹರಣೆಗೆ ನಾವು ಒಂದು ಯೋಚನೆಯನ್ನು ಮಾಡಿಕೊಂಡು ಅದಕ್ಕೆ ಅಂಟಿಕೊಳ್ಳುತ್ತವೆ ನಿಭಾಯಿಸುತ್ತೇವೆ ಯಾವ ವಿಷಯಕ್ಕೆ ಆದರೂ ಅದರ ಮೂಲವನ್ನು ಹುಡುಕುತ್ತೇವೆ ಹೊಸ ಪಾಕವಿಧಾನಗಳನ್ನು ಪ್ರಯತ್ನಿಸುತ್ತೇವೆ ಸೈಮನ್ ರವರ ಅಭಿಪ್ರಾಯದಲ್ಲಿ ಈ ಸ್ಪರ್ಶಕ್ಕೆ ಸಂಬಂಧಪಟ್ಟ ರೂಪಕಗಳು ನಿರ್ದಿಷ್ಟ ಮಟ್ಟದ ಸತ್ಯ ಮತ್ತು ಗ್ರಹಿಕೆಯ ಸ್ಪಷ್ಟತೆಯನ್ನು ಸೂಚಿಸುತ್ತವೆ ನಾವು ಕೇಳುವ ಎಲ್ಲ ವಿಷಯವನ್ನು ನಾವು ನಂಬದೇ ಇರಬಹುದು ಆದರೆ ಕೈನ ಬಳಕೆಯೇ ಕಲಿಕೆಯ ಪಿತಾಮಹ ಎಂದು ನಾವು ಅರಿತುಕೊಂಡಿದ್ದೇವೆ ನಾವು ನಿಜವಾಗಿ ಏನನ್ನಾದರೂ ಮುಟ್ಟಿದಾಗ ಅಥವಾ ನಮ್ಮ ಕೈಗಳಿಂದ ಯಾವುದಾದರೂ ವಸ್ತುವನ್ನು ಅನುಭವಿಸಿದರೆ ನಾವು ಇತರರಿಂದ ಕೇಳಿರಬಹುದಾದ ವಿವಿಧ ಆವೃತ್ತಿಗಳಿಗೆ ಹೋಲಿಸಿದರೆ ಆಯಾ ಸನ್ನಿವೇಶದ ಅಥವಾ ಮಹತ್ವದ ವ್ಯಾಖ್ಯಾನ ವಾಗುತ್ತದೆ ಪ್ರಪಂಚದ ಪ್ರತಿಯೊಂದು ಭಾಷೆಯಲ್ಲೂ ಭಾವ ವೈಶಿಷ್ಟ್ಯಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ದಿನ ಸ್ಪರ್ಶದ ಒಡನಾಟವನ್ನು ಆಧರಿಸಿವೆ ಉದಾಹರಣೆಯನ್ನು ಕೂಡ ಕಾಣಬಹುದು ಒತ್ತಡದ ಸಂದರ್ಭಗಳನ್ನು ಎದುರಿಸಿದಾಗ ನಾವು ನಮ್ಮ ಕೈಗಳನ್ನು ಹಿಸುಕಿ ಕೊಳ್ಳುತ್ತೇವೆ ನಾವು ಬೆರಳ ತುದಿಯ ಭಾಷೆಯ ಬಗೆಗೆ ಚರ್ಚಿಸುವಾಗ ಹ್ಯಾಪ್ಟಿಕ್ಸ್ ನಡವಳಿಕೆಯ ಅಂಶಗಳನ್ನು ಮತ್ತೊಮ್ಮೆ ಚರ್ಚಿಸೋಣ ಆದ್ದರಿಂದ ಹ್ಯಾಪ್ಟಿಕ್ಸ್ ಚಿನ್ಹೆಗಳು ಅನುಭವದ ಜಗತ್ತಿನಲ್ಲಿ ಗಮನಾರ್ಹ ಅರ್ಥಗಳನ್ನು ಹೊಂದಿವೆ ಮಾನವ ಸ್ಪರ್ಶವು ಪ್ರತಿಯೊಂದು ಸಂದರ್ಭದಲ್ಲೂ ಬಹಳ ಮುಖ್ಯವಾಗಿದೆ ಇದು ನಮ್ಮ ವೃತ್ತಿಪರ ಕಚೇರಿ ಸ್ಥಳಗಳಲ್ಲಿ ಅಷ್ಟೇ ಮುಖ್ಯವಾಗಿದೆ ಆದರೆ ಇದು ಕೆಲವು ಅರ್ಥಗಳೊಂದಿಗೆ ಕೂಡಿ ಬರಬೇಕಾಗುತ್ತದೆ ಮತ್ತು ನಮ್ಮ ಸ್ಪರ್ಶವನ್ನು ಇತರ ಮಾನವರಿಗೆ ವಿಸ್ತರಿಸುವ ಮೊದಲು ಅಥವಾ ಇನ್ನೊಬ್ಬ ಮನುಷ್ಯನ ಸ್ಪರ್ಶದ ನಿರ್ದಿಷ್ಟ ವ್ಯಾಖ್ಯಾನವನ್ನು ನೋಡುವ ಮೊದಲು ನಾವು ಕೆಲವು ಅಂಶಗಳನ್ನು ತಿಳಿದಿರಬೇಕು ಸ್ಪರ್ಶದ ಸ್ಥಾನ ಮತ್ತು ಅದು ಹೇಗೆ ವಿಭಿನ್ನ ಸಾಂಸ್ಕೃತಿಕ ಮಾರ್ಪಾಡುಗಳನ್ನು ಹೊಂದಿರುತ್ತದೆ ಎಂಬುದನ್ನು ಉಲ್ಲೇಖಿಸಿದ್ದೇವೆ ಅಮೆರಿಕ ಮತ್ತು ಉತ್ತರ ಯುರೋಪಿನಲ್ಲಿ ಸ್ಪರ್ಶವು ಅವರ ಸ್ಥಾನಮಾನ ಮತ್ತು ಈ ಸ್ಥಿತಿಗೆ ಸಂಬಂಧಿಸಿದ ಶ್ರೇಣಿಗಳಿಗೆ ಸಾಕಷ್ಟು ಸಂಬಂಧಿಸಿದೆ ವಯಸ್ಸಾದ ಅಥವಾ ಉನ್ನತ ಸ್ಥಾನಮಾನದ ಜನರು ಕಿರಿಯ ಅಥವಾ ಕಡಿಮೆ ಸ್ಥಾನದಲ್ಲಿರುವ ವ್ಯಕ್ತಿಯನ್ನು ಆರಾಮವಾಗಿ ಸ್ಪರ್ಶಿಸಬಹುದು ಆದರೆ ಕಿರಿಯ ವ್ಯಕ್ತಿ ಅಥವಾ ಸ್ಥಾನಮಾನದಲ್ಲಿ ಕಡಿಮೆ ಇರುವ ವ್ಯಕ್ತಿ ಸ್ಪರ್ಶವನ್ನು ಎಂದಿಗೂ ಪ್ರಾರಂಭಿಸುವುದಿಲ್ಲ ಆದ್ದರಿಂದ ಕಂಪನಿಯ ಅಧ್ಯಕ್ಷರು ಕಚೇರಿ ನೌಕರರನ್ನು ಸ್ಪರ್ಶಿಸಬಹುದು ಆದರೆ ನೌಕರರು ಎಂದಿಗೂ ಅಧ್ಯಕ್ಷರನ್ನು ಸ್ಪರ್ಶಿಸುವುದಿಲ್ಲ ಸಮರ್ಥನೀಯವಾಗಿ ಸಾಮಾಜಿಕವಾಗಿ ಸ್ವೀಕಾರಾರ್ಹ ಸ್ಪರ್ಶ ವರ್ತನೆ ಯೊಳಗೆ ಸಮಾನರೂ ಪರಸ್ಪರ ಸ್ಪರ್ಶಿಸಬಹುದು ಸಾಂಸ್ಕೃತಿಕ ಭಿನ್ನತೆಗಳನ್ನು ನಾವು ವಿಭಿನ್ನ ಸಂಸ್ಥೆಗಳಲ್ಲಿ ನೋಡಿದ್ದೇವೆ ನಾವು ಸ್ಪರ್ಶಿಸಲು ಬಯಸುವ ಒಂದು ನಿರ್ದಿಷ್ಟ ಪ್ರದೇಶವು ಲಿಂಗ ವ್ಯತ್ಯಾಸಗಳೊಂದಿಗೆ ಸಂಬಂಧಿಸಿದೆಯೋ ಇಲ್ಲವೋ ಎಂಬುದು ಹ್ಯಾಪ್ಟಿಕ್ಸ್ ಬಗೆಗೆ ನಮ್ಮ ತಿಳುವಳಿಕೆಗೆ ಸಂಬಂಧಿಸಿದ್ದಾಗಿದೆ ನಾನು ಬ್ರೆಂಡಾ ಮೇಜರ್ ಅವರ ಆಸಕ್ತಿದಾಯಕ ಲೇಖನವನ್ನು ಉಲ್ಲೇಖಿಸುತ್ತೇನೆ ಈ ಲೇಖನವನ್ನು 2012 ರಲ್ಲಿ ಪ್ರಕಟಿಸಲಾಯಿತು ಇದರ ಶೀರ್ಷಿಕೆ ಎಂದರೆ ಸ್ಪರ್ಶ ವರ್ತನೆಯಲ್ಲಿ ಲಿಂಗ ಮಾದರಿಗಳು ಎಂಬುದು ಆದಾಗ್ಯೂ ಫ್ರೆಂಡ ಮೇಜರ್ ನ ಸಂಶೋಧನೆಗಳು ಇಂದಿಗೂ ಅನ್ವಯವಾಗುತ್ತವೆ ಸ್ಪರ್ಶ ಸಂವಹನದ ಸಂಶೋಧನೆಯಿಂದ ಲಿಂಗ ವ್ಯತ್ಯಾಸಗಳ ಹಲವಾರು ಸ್ಥಿರ ಮಾದರಿಗಳು ಹೊರಹೊಮ್ಮಿವೆ ಎಂದು ಅವರು ಸೂಚಿಸಿದ್ದಾರೆ ಅವರು ಕಂಡುಕೊಂಡಿರುವುದು ಏನೆಂದರೆ ಬಾಲ್ಯದಿಂದಲೂ ಗಂಡುಮಕ್ಕಳಿಗೆ ಹೋಲಿಸಿದರೆ ಹೆಚ್ಚು ಸ್ಪರ್ಶ ಸ್ವಲ್ಪ ಡುವುದು ಹೆಣ್ಣುಮಕ್ಕಳು ಮತ್ತು ಸಾಮಾಜಿಕವಾಗಿ ಗಳಿಂದಾಗಿ ಬೆಳೆದು ದೊಡ್ಡವರಾದ ಮೇಲೆ ಪುರುಷರು ಸಾಮಾನ್ಯವಾಗಿ ಮಹಿಳೆಯರಿಗಿಂತ ಹೆಚ್ಚಾಗಿ ಸ್ಪರ್ಶವನ್ನು ಪ್ರಾರಂಭಿಸುತ್ತಾರೆ ಎಂಬುದು ಸ್ಪರ್ಶಿಸುವ ನಡವಳಿಕೆಯಲ್ಲಿನ ಲಿಂಗ ವ್ಯತ್ಯಾಸಗಳು ಪೂರ್ವಪ್ರತ್ಯಯ ಲಿಂಗ ಪಾತ್ರಗಳ ಬಗ್ಗೆ ಹೆಚ್ಚಿನ ಸಮಾಜಗಳಲ್ಲಿ ಇರುವ ಸಮಾಜವಾದಿ ರೂಢಿ ಮಾದರಿಯೊಂದಿಗೆ ನಿಕಟ ಸಂಬಂಧ ಹೊಂದಿರುತ್ತದೆ ಈ ಲಿಂಗ ಪಾತ್ರಗಳು ನುಡಿ ಬದ್ಧತೆಗಳು ಮಹಿಳೆಯರು ನಿಷ್ಕ್ರಿಯವಾಗಿ ಇರಬೇಕು ಅವರು ಭಾವನಾತ್ಮಕತೆಗೆ ಅವಲಂಬಿಸಿರಬೇಕು ಎಂದು ನಿರೀಕ್ಷಿಸುತ್ತಾರೆ ಆದರೆ ಪುರುಷರು ತಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ನಿಯಂತ್ರಣಾತ್ಮಕ ಸಕ್ರಿಯ ಸ್ವತಂತ್ರ ಭಾವನಾತ್ಮಕ ಹಾಗೂ ಆಕ್ರಮಣಕಾರಿಯಾಗಿ ಇರಬೇಕೆಂದು ನಿರೀಕ್ಷಿಸಲಾಗಿದೆ ಈ ರೂಢಿ ಬದ್ಧತೆಗಳು ಪುರುಷರಲ್ಲಿ ಮಾತ್ರವೇ ಅಲ್ಲದೆ ಮಹಿಳೆಯರಲ್ಲಿಯೂ ಆಸಕ್ತಿದಾಯಕವಾಗಿದೆ ಮತ್ತು ಇಬ್ಬರೂ ಕೂಡ ಈ ರೂಢಿ ಬದ್ಧತೆಗಳ ಆಧಾರದ ಮೇಲೆ ಇತರರ ಕಡೆಗೆ ಪ್ರತಿಕ್ರಿಯಿಸುತ್ತಾರೆ ನಮ್ಮ ನಡವಳಿಕೆಯನ್ನು ಈ ರೂಢಿ ಬದ್ಧತೆಯಿಂದ ನಿಯಂತ್ರಿಸಿದರೆ ಅದು ನಮ್ಮ ಕಾರ್ಯಕ್ಷಮತೆಯನ್ನು ತಡೆಯುವುದಲ್ಲದೆ ಇತರ ಜನರ ಸಕಾರಾತ್ಮಕ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಹಿಕೆಯನ್ನು ಕೂಡ ಕಡಿತಗೊಳಿಸುತ್ತದೆ ಆದ್ದರಿಂದ ಇದು ಕೇವಲ ನಮ್ಮ ಕಾರ್ಯಕ್ಷಮತೆಯನ್ನು ಮಾತ್ರ ನಿರ್ಬಂಧಿಸುವುದಿಲ್ಲ ದೇಶಗಳಿಗೆ ಸೇರಿದ ತಂಡದ ಸದಸ್ಯರ ಕಾರ್ಯಕ್ಷಮತೆ ಕೂಡ ಕೆಲವು ನಿರ್ಬಂಧಗಳನ್ನು ಉಂಟುಮಾಡುತ್ತದೆ ಸಾಮಾಜಿಕ ರೂಢಿ ಬದ್ಧತೆಗಳಿಗೆ ಸಂಬಂಧಿಸಿದಂತೆ ಪುರುಷ ಪಾತ್ರಗಳು ಪೂರ್ವಭಾವಿ ವರ್ತನೆಯೊಂದಿಗೆ ಸಂಬಂಧ ಹೊಂದಿವೆ ಆದರೆ ಮಹಿಳೆಯರು ಸಾಮಾನ್ಯವಾಗಿ ಪ್ರತಿಕ್ರಿಯಾತ್ಮಕ ನಡವಳಿಕೆಗಳು ಇಂದಿಗೆ ಸಂಬಂಧ ಹೊಂದಿರುತ್ತಾರೆ ಈ ದ್ವಂದ್ವ ಶಾಸ್ತ್ರವು ಪುರುಷರು ಮತ್ತು ಮಹಿಳೆಯರ ನಡವಳಿಕೆಯ ಮಾದರಿಗಳ ನಡುವೆ ಮಾಡಲಾದ ವ್ಯತ್ಯಾಸಗಳಿಗೆ ಹೋಲುತ್ತದೆ ಉದಾಹರಣೆಗೆ ಏಜೆನ್ಸಿ ವರ್ಸಸ್ ಕಮ್ಯುನಿಯನ್ ಈ ಎಲ್ಲ ಪರಸ್ಪರ ಪರಿಕಲ್ಪನೆಗಳಲ್ಲಿ ಪುರುಷರಿಗೆ ಸಕ್ರಿಯ ನಾಯಕತ್ವದ ಪಾತ್ರವನ್ನು ನೀಡಲಾಗಿದೆ ಆದರೆ ಮಹಿಳೆಯರು ನಿಷ್ಕ್ರಿಯತೆ ಯೊಂದಿಗೆ ಕಡಿಮೆ ನಾಯಕತ್ವವನ್ನು ಹೊಂದಿರುತ್ತಾರೆ ಆದ್ದರಿಂದ ಲಿಂಗವು ಪರ್ಶ ನಡವಳಿಕೆಗೆ ಸಂಬಂಧಿಸಿದಂತೆ ಉನ್ನತ ಸ್ಥಾನಮಾನದ ಮಹಿಳೆಯರನ್ನು ಸಂದಿಗ್ಧತೆಗೆ ಒಳಪಡಿಸುತ್ತದೆ ಮಹಿಳೆಯರು ಅಧಿಕಾರದ ಸ್ಥಾನಗಳನ್ನು ಹೆಚ್ಚು ಉನ್ನತಮಟ್ಟದಲ್ಲಿ ಚಲಾಯಿಸಲು ಪ್ರಾರಂಭಿಸಿದ್ದು ಇತ್ತೀಚೆಗೆ ಅವರು ಆಂಗಿಕ ಭಾಷೆಯಲ್ಲಿ ಕೌಶಲ್ಯಗಳನ್ನು ಕಲಿಯಬಲ್ಲ ಯಾವುದೇ ಆದರ್ಶ ಮಾದರಿಗಳನ್ನು ಹೊಂದಿಲ್ಲ ಆದುದರಿಂದ ಅವರು ಯಾವಾಗಲೂ ತಮ್ಮ ಕಿರಿಯ ಪುರುಷ ಉದ್ಯೋಗಿಗಳನ್ನು ಸ್ಪರ್ಶಿಸುವಾಗ ಅದು ಅವರ ಶಕ್ತಿ ಅಥವಾ ಅಧಿಕಾರ ಮತ್ತು ಬೆಂಬಲವಾಗಿ ಕಾಣುವುದು ಅಥವಾ ಅನುಚಿತ ಚೆಲ್ಲಾಟದ ವರ್ತನೆಗಳ ಸೂಚನೆಯಾಗಿ ತಪ್ಪಾಗಿ ಗ್ರಹಿಸಲು ಕೊಡುತ್ತದೆಯೋ ಎಂದು ಅಳುಕಿನಲ್ಲಿಯೇ ಇರುತ್ತಾರೆ ಸ್ಪರ್ಶವು ಸೂಕ್ತವೋ ಇಲ್ಲವೋ ಎಂಬುದನ್ನು ಬಹಳ ಆಸಕ್ತಿದಾಯಕವಾಗಿ ತೋರಿಸುತ್ತದೆ ನಿಮ್ಮ ಸಂವಹನದ ಪರಿಣಾಮವನ್ನು ಹೆಚ್ಚಿಸಲು ಮತ್ತೆ ಮತ್ತೆ ಸ್ಪರ್ಶವನ್ನು ಬಳಸಿರಿ ವೃತ್ತಿಪರ ನಡವಳಿಕೆಯಲ್ಲಿ ಸರಿಯಾದ ನಡವಳಿಕೆಯ ಬಗ್ಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ನಾನು ಕೆಲವು ಅಂಶಗಳನ್ನು ತಿಳಿಸಲು ಇಚ್ಚಿಸುತ್ತೇನೆ ಈ ನಿಟ್ಟಿನಲ್ಲಿ ನೆನಪಿನಲ್ಲಿಡಬೇಕಾದ ಕೆಲವು ವಿಷಯಗಳು ಎಂದರೆ ಸಕಾರಾತ್ಮಕ ಅಶಾಬ್ದಿಕ ಸಂಕೇತವನ್ನು ಸ್ಥಾಪಿಸಲು ಕೈಗಳು ತೋಳುಗಳು ಭುಜ ಮತ್ತು ಹಿಂಭಾಗಕ್ಕೆ ಸಂಪರ್ಕವನ್ನು ಮಿತಿಗೊಳಿಸಿ ಸ್ಪರ್ಶವನ್ನು ಹಗುರ ಮತ್ತು ಚಿಕ್ಕದಾಗಿಟ್ಟು ಕೇವಲ ಸಕಾರಾತ್ಮಕ ಆಂಗಿಕ ಭಾಷಾ ಸಂಕೇತ ರವಾನೆಯಾಗುವ ಅಷ್ಟು ಸಮಯ ಮಾತ್ರವೇ ಸ್ಪರ್ಶಿಸುವುದು ಉತ್ತಮ ಮಹಿಳೆಯು ಬೇಸಿಗೆ ಉಡುಪನ್ನು ಧರಿಸುವ ಆಗ ಅವಳ ಹೆಗಲು ಮತ್ತು ಹಿಂಭಾಗವನ್ನು ಸ್ಪರ್ಶಿಸುವುದು ವ್ಯವಹಾರಿಕ ಎನ್ನುವುದಕ್ಕಿಂತ ವೈಯಕ್ತಿಕ ವೆಂದು ಗ್ರಹಿಸಬಹುದು ಸಹಾಯವನ್ನು ವಿನಂತಿಸುವಾಗ ಯಾರನ್ನಾದರೂ ಸ್ಪರ್ಶಿಸಲು ಪ್ರಯತ್ನಿಸಿ ಅಲ್ಲಿರುವ ವರದಿಯನ್ನು ನನಗೆ ನೀಡಬಹುದೇ 40 ಸೆಕೆಂಡ್ ಗಿಂತಲೂ ಕಡಿಮೆ ಅವಧಿಯ ಸ್ಪರ್ಶವು ಇತರ ವ್ಯಕ್ತಿಯು ನಮಗೆ ಸಹಾಯ ಮಾಡಲು ನಿರ್ಧರಿಸುವ ಅವಕಾಶವನ್ನು ಹೆಚ್ಚಿಸುತ್ತದೆ ಎಂದು ಸಂಶೋಧನೆಗಳು ತೋರಿಸುತ್ತವೆ ಕೊನೆಯದಾಗಿ ಸ್ಪರ್ಶವನ್ನು ಸಂವಹನ ತಂತ್ರವಾಗಿ ಬಳಸಿ ಉದಾಹರಣೆಗೆ ನೀವು ಹೇಳುತ್ತಿರುವ ಪ್ರಮುಖ ಭಾಗಗಳಿಗೆ ಒತ್ತು ನೀಡಲು ಮುಂಗೈಯಲ್ಲಿ ಕೇಳುಗನನ್ನು ಸ್ಪರ್ಶಿಸಿ ಈ ರೀತಿಯ ಸ್ಪರ್ಶವು ನಿಮ್ಮ ಸುಪ್ತಮನಸ್ಸಿನಲ್ಲಿರುವ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ನಾವು ಏನನ್ನು ಹೇಳುತ್ತಿದ್ದೇವೆ ಯೋ ಅದನ್ನು ನಾವು ಬಲವಾಗಿ ನಂಬಿರುವಾಗ ಸ್ಪರ್ಶವನ್ನು ಹೆಚ್ಚಾಗಿ ಬಳಸುತ್ತೇವೆ ನಿಮ್ಮ ಸಂಸ್ಥೆಯಲ್ಲಿರುವ ಸಂಸ್ಕೃತಿಯಲ್ಲಿ ಅನುಮತಿಸಬಹುದು ಆದ ಸ್ಪರ್ಶದ ಪ್ರಮಾಣವೇನು ಎಂಬುದರ ಕಡೆಗೆ ಗಮನ ಕೊಡಲು ಪ್ರಾರಂಭಿಸಿ ಉದಾಹರಣೆಗೆ ನಿಮ್ಮ ಸ್ಪರ್ಶಗಳಿಗೆ ನಿಮ್ಮ ಸಹೋದ್ಯೋಗಿಗಳು ನೀಡುವ ಧನಾತ್ಮಕ ಅಥವಾ ಋಣಾತ್ಮಕ ಪ್ರತಿಕ್ರಿಯೆಗಳು ಈ ಚರ್ಚೆಯ ಆದಾರದ ಮೇಲೆ ನಾವು ಸುಲಭವಾಗಿ ಹ್ಯಾಪಿ ಕ್ಸ್ ಅನ್ನು ಕಾರ್ಯಸ್ಥಳದಲ್ಲಿ ಬಳಸಬಹುದು ಸ್ಪರ್ಶವು ನಮ್ಮ ಸಂವಹನಕ್ಕೆ ಸಂಬಂಧಿಸಿದ ಒಂದು ಸಂಕೀರ್ಣ ಮತ್ತು ಅಸ್ಪಷ್ಟ ಅಂಶವಾಗಿರುವುದರಿಂದ ಕೆಲಸದ ಸ್ಥಳಗಳಲ್ಲಿ ಸ್ಪರ್ಶವನ್ನು ಪರೀಕ್ಷಿಸುವುದು ಸವಾಲಿನ ಸಂಗತಿಯಾಗಿದೆ ಸ್ಪರ್ಶವುಯಾವುದೇ ಸನ್ನಿವೇಶದ ವ್ಯಾಖ್ಯಾನದಲ್ಲಿ ವಿಮರ್ಶಾತ್ಮಕ ಹಾಗೂ ಮಹತ್ವದಾಗಿದೆ ಮತ್ತು ಕೆಲಸದ ಸ್ಥಳವು ಸ್ಪರ್ಶ ಸಂವಹನಕ್ಕಾಗಿ ಸ್ವಲ್ಪ ವಿಶಿಷ್ಟವಾದ ಸ್ಥಳ ಸಂಯೋಜನೆಯನ್ನು ಹೊಂದಿರುತ್ತದೆ ಏಕೆಂದರೆ ಕಿರುಕುಳದ ದೂರು ನೀಡಬಹುದು ಎಂಬ ಭಯದಿಂದ ಅನೇಕ ವ್ಯವಸ್ಥಾಪಕರು ತಮ್ಮ ಅಧೀನ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿಯ ಸ್ಪರ್ಶಕ್ಕೆ ಹೆದರುತ್ತಾರೆ ಭಯದ ಈ ವಾತಾವರಣವು ಅನೇಕ ಸಂಸ್ಥೆಗಳನ್ನು ಕೆಲಸದ ಸ್ಥಳದಲ್ಲಿ ಸ್ಪರ್ಶವನ್ನು ನಿರ್ಬಂಧಿಸುವಂತೆ ಅಥವಾ ನಿಷೇಧಿಸುವಂತೆ ಒತ್ತಾಯಿಸಿದೆ ಕೆಲಸದ ಸ್ಥಳದಲ್ಲಿ ಸೂಕ್ತವಾಗಿ ಬಳಸಬಹುದಾದ ಕೆಲವು ರೀತಿಯ ಸ್ಪರ್ಶಗಳಿವೆ ಎಂದು ನಾವು ತಿಳಿದಿದ್ದೇವೆ ಉದಾಹರಣೆಗೆ ಕೈಕುಲುಕು ವಿಕೆ ಹೆಗಲಮೇಲೆ ನೀಡುವ ಪ್ರೋತ್ಸಾಹದ ಕಟ್ಟುವಿಕೆ ಹೀಗೆ ಇದರೊಂದಿಗೆ ಅನಗತ್ಯ ಸ್ಪರ್ಶ ಇರಬಹುದು ಅಥವಾ ಸ್ಪರ್ಶವು ಉದ್ದೇಶಪೂರ್ವಕವಾಗಿ ಎದುರಿಸುವಂತೆ ಮತ್ತು ವೃತ್ತಿಪರವಲ್ಲದ ಇರಬಹುದು ಇಂತಹವು ಅಪರಾಧ ವಾಗಬಹುದು ಈ ವಲಯದಲ್ಲಿ ಸಂಶೋಧಕರು ಈ ಎರಡೂ ವ್ಯಾಖ್ಯಾನಗಳನ್ನು ಸಮಾನವಾಗಿ ಅನ್ವಯವಾಗುತ್ತವೆ ಎಂದು ನಮಗೆ ತಿಳಿಸುತ್ತಾರೆ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಫಲಿತಾಂಶಗಳಿಗೆ ಸ್ಪರ್ಶವನ್ನು ಬಳಸಬಹುದೆಂದು ಸಂಶೋಧಕರು ಸೂಚಿಸುತ್ತಾರೆ ಇದನ್ನು ವಿಶೇಷವಾಗಿ ಫುಲ್ಲರ್ ಮತ್ತು ಇತರರು ಮಾಡಿದ ಒಂದು ಕುತೂಹಲಕಾರಿ ಅಧ್ಯಯನವು ಬೆಂಬಲಿಸುತ್ತದೆ ಈ ಅಧ್ಯಯನವು ವ್ಯವಸ್ಥಾಪಕರು ನೌಕರರ ಗ್ರಹಿಕೆಗಳ ಮೇಲೆ ಪ್ರಭಾವ ಬೀರಲು ಸ್ಪರ್ಶವನ್ನು ಬಳಸಬಹುದು ಎಂಬ ಕಲ್ಪನೆಯನ್ನು ಬೆಂಬಲಿಸಿದೆ ಸಂಶೋಧನೆಗಳಲ್ಲಿ ಅವರು ಸೂಚಿಸಿದ ಅಂಶವೆಂದರೆ ಸ್ಪರ್ಶವನ್ನು ಬಳಸಿದ ವ್ಯವಸ್ಥಾಪಕರು ಸಾಮಾಜಿಕವಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ದ್ದರು ಅಧೀನ ಅಧಿಕಾರಿಗಳ ಸಮಾನತೆಯ ಗ್ರಹಿಕೆಗಳು ಎಂದರೆ ಸ್ಪಷ್ಟ ಪ್ರಾಮಾಣಿಕತೆ ಪರಸ್ಪರ ಪ್ರಭಾವ ಮತ್ತು ಮೇಲ್ವಿಚಾರಕ ಬೆಂಬಲದ ಗ್ರಹಿಕೆಗಳು ಜೊತೆಗೆ ಮತ್ತಷ್ಟು ಸಂಶೋಧನೆಗಳು ತಿಳಿಸಿರುವ ಮತ್ತು ವಿವಿಧ ಸಂಸ್ಥೆಗಳು ದಾಖಲಿಸಿರುವ ಅನೇಕ ಉದಾಹರಣೆಗಳಲ್ಲಿ ಸ್ಪರ್ಶವು ನೌಕರರಿಗೆ ನಕಾರಾತ್ಮಕ ಗ್ರಹಿಕೆಯನ್ನು ಕೂಡ ನೀಡುತ್ತವೆ ಎಂಬುದು ಇತ್ತೀಚಿನ ದಿನಗಳಲ್ಲಿ ಸ್ಪರ್ಶವು ಮನುಷ್ಯರಿಗೆ ಮಾತ್ರ ಸಂಬಂಧಿಸಿಲ್ಲ ಅದಕ್ಕೆ ತಾಂತ್ರಿಕ ವಿಸ್ತರಣೆಯು ಸಿಕ್ಕಿದೆ ಮತ್ತು ಹ್ಯಾಪ್ಟಿಕ್ಸ್ ಎಂಬ ಪದದ ಉಪಯುಕ್ತತೆಯ ಸಾಕಾರಗೊಂಡ ಸ್ಪರ್ಶ ಅಥವಾ ದೈಹಿಕ ಗ್ರಹಿಕೆಗಳ ಬಗ್ಗೆ ವೈಜ್ಞಾನಿಕ ಮಾನಸಿಕ ಮತ್ತು ತಾಂತ್ರಿಕ ಕಾಳಜಿಯಲ್ಲಿ ಅಧ್ಯಯನಗಳು ನಡೆಯುತ್ತವೆ ಮಂಡಯಂ ಶ್ರೀನಿವಾಸನ್ ಅವರ ಒಂದು ಕುತೂಹಲಕಾರಿ ಲೇಖನದಲ್ಲಿ ಉತ್ಪನ್ನ ವಿನ್ಯಾಸ ವೈದ್ಯಕೀಯ ತರಬೇತುದಾರರಿಗೆ ಮತ್ತು ಪುನರ್ವಸತಿ ಸೇರಿದಂತೆ ಮಾನವ ಅಗತ್ಯತೆಗಳ ಅನೇಕ ಕ್ಷೇತ್ರಗಳನ್ನು ಆಪ್ಟಿಕ್ಸ್ ನಂಬಿಕೆಗೆ ವೈವಿಧ್ಯಮಯವಾಗಿ ಹೊರಹೊಮ್ಮಿದ ಉಲ್ಲೇಖಗಳಿವೆ ಅವರು ಮೂರು ವಿಭಿನ್ನ ರೀತಿಯ ಹ್ಯಾಪ್ಟಿಕ್ಸ್ ಅನ್ನು ಸಹ ಉಲ್ಲೇಖಿಸಿದ್ದಾರೆ ಹ್ಯಾಪ್ಟಿಕ್ಸ್ ಎಂಬ ಪದವನ್ನು ವಿವಿಧ ಸಂದರ್ಭಗಳಲ್ಲಿ ಕಲೆ ಇತಿಹಾಸ ಸೌಂದರ್ಯಶಾಸ್ತ್ರ ಮತ್ತು ವಾಸ್ತುಶಿಲ್ಪದಲ್ಲಿ ನಿಯೋಜಿಸಲಾಗಿದೆ ಮತ್ತು ಮಾನವ ಸಂಪನ್ಮೂಲದಲ್ಲಿ ಮಾನವ ನಿರ್ವಹಣೆಯಲ್ಲಿ ಗ್ರಹಿಕೆ ಮತ್ತು ತಾಂತ್ರಿಕ ಮನೋವಿಜ್ಞಾನದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಆದರೆ ಹೆಚ್ಚುತ್ತಿರುವ ಬಹುಶಿಸ್ತೀಯ ಸಂಶೋಧನೆಯು ಅದರ ತಾಂತ್ರಿಕ ಆಯಾಮಗಳಲ್ಲಿ ಸ್ಪರ್ಶಿಸುವ ಈ ನಿರ್ದಿಷ್ಟ ಕಲೆಯನ್ನು ನೋಡಲು ಸಾಧ್ಯವಾಗಿಸಿದೆ ಎಂದು ನಾವು ಕಾಣಬಹುದು ಆದ್ದರಿಂದ ಅವರು ಹ್ಯಾಪ್ಟಿಕ್ಸ್ ಅನ್ನು ಹ್ಯೂಮನ್ ಹ್ಯಾಪ್ಟಿಕ್ಸ್ ಎಂದು ಮೂರು ವರ್ಗಗಳಾಗಿ ವಿಂಗಡಿಸಿದ್ದಾರೆ ಹ್ಯೂಮನ್ ಹ್ಯಾಪ್ಟಿಕ್ಸ್ ಎಂದರೆ ನಾವು ಕಳೆದ ಎರಡು ತರಗತಿಗಳಲ್ಲಿ ಚರ್ಚಿಸಿರುವುದೇ ಆಗಿದೆ ಮಾನವ ಸಂವೇದನೆಯ ಅಧ್ಯಯನವನ್ನು ನಾವು ಅವರ ಆಲೋಚನೆಗಳು ಮತ್ತು ಭಾವನೆಗಳ ಕುಶಲತೆಯನ್ನು ಸ್ಪರ್ಶದ ಮೂಲಕ ಬಳಸಬಹುದಾದರೆ ಮೆಷಿನ್ ಹ್ಯಾಪ್ಟಿಕ್ಸ್ ಎನ್ನುವುದು ಮಾನವನ ಸ್ಪರ್ಶವನ್ನು ಬದಲಿಸಲು ಅಥವಾ ಹೆಚ್ಚಿಸಲು ಯಂತ್ರಗಳ ವಿನ್ಯಾಸ ಮತ್ತು ಬಳಕೆ ಕೃತಕ ಬುದ್ಧಿಮತ್ತೆ ಈ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ನಂತರ ಕಂಪ್ಯೂಟರ್ ಆಪ್ಟಿಕ್ಸ್ ಎಂಬುದು ಅದು ವರ್ಚುವಲ್ ವಸ್ತುಗಳ ಸ್ಪರ್ಶ ಮತ್ತು ಭಾವನೆಯನ್ನು ಉತ್ಪಾದಿಸುವ ಮತ್ತು ನಿರೂಪಿಸುವ Algorithm ಗಳನ್ನು ಮತ್ತು software ಗಳನ್ನು ಆಧರಿಸಿದೆ ಆದ್ದರಿಂದ ಹ್ಯಾಪ್ಟಿಕ್ಕ್ಸ್ನ ಈ ಚರ್ಚೆಯು ಕಚೇರಿ ಸ್ಥಳದಲ್ಲಿ ಮಾತ್ರವೇ ಅಲ್ಲದೆ ನಮ್ಮ ವೈಯಕ್ತಿಕ ಜೀವನದಲ್ಲಿಯು ಮಹತ್ವದಾಗಿದೆ ಎಂದು ತಿಳಿಸುತ್ತದೆ ಅದರಲ್ಲಿರುವ ಸಾಂಸ್ಕೃತಿಕ ವ್ಯತ್ಯಾಸಗಳು ವ್ಯಾಖ್ಯಾನ ಮತ್ತು ತಾಂತ್ರಿಕ ಅಭಿವೃದ್ಧಿಯ ಕಾರಣದಿಂದಾಗಿ ಇತರ ಕೆಲವು ಆಯಾಮಗಳನ್ನು ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಕಿನೆಸಿಕ್ಸ್ ಕುರಿತಾದ ಸಂವಹನದ ಅಶಾಬ್ದಿಕ ಅಂಶಗಳ ಸ್ವತಂತ್ರ ಭಾಗವಾಗಿ ನೋಡೋಣ